ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 52 ಇಂದು ನಾವು ಪ್ರಥಮ ದರ್ಜೆ ಅವಕಲನ ಸಮೀಕರಣಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಮುಖ್ಯವಾಗಿ ನಾವು ಪ್ರಥಮ ದರ್ಜೆ ಮತ್ತು ಪ್ರಥಮ ಪ್ರಮಾಣದ ಅವಕಲನ ಸಮೀಕರಣಗಳು ಮತ್ತು ಅವುಗಳ ಪರಿಹಾರ ತಂತ್ರಗಳನ್ನು ಪರಿಗಣಿಸುತ್ತೇವೆ ಇಂದು ನಾವು ಈ ಎರಡು ಪ್ರಮಾಣಬದ್ಧ ರೂಪಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ನಾವು ಅನ್ನು ಪರಿಗಣಿಸುತ್ತೇವೆ ಬಲಭಾಗದಲ್ಲಿರುವ x y ನ ಉತ್ಪನ್ನ ಮತ್ತು ಈ ಉಪನ್ಯಾಸದಲ್ಲಿ ನಾವು ಚರ್ಚಿಸಲಿರುವ ಇತರ ರೂಪ ಎಂದರೆ ಈ ಮತ್ತು ಮುಂದಿನ ಕೆಲವು ಉಪನ್ಯಾಸಗಳಲ್ಲಿ ಇವು ನಾವು ನೋಡುವಂತಹ ಪ್ರಥಮ ದರ್ಜೆಯ ಅವಕಲನ ಸಮೀಕರಣಗಳ ಎರಡು ವಿಧಗಳಾಗಿವೆ ಪರಿಹಾರದ ತಂತ್ರಗಳು ಪರಿಹಾರದ ವಿಧಾನಗಳು ಯಾವುವು ಮೊದಲನೆಯದು ಚರಗಳ ಬೇರ್ಪಡಿಕೆ ಮೂಲಭೂತವಾದ ಕೆಲವು ತಂತ್ರಗಳನ್ನು ನಾವು ತ್ವರಿತವಾಗಿ ಪರಿಶೀಲಿಸುತ್ತೇವೆ ಮತ್ತು ಅವಕಲನ ಸಮೀಕರಣಗಳನ್ನು ಪರಿಹರಿಸಲು ಪ್ರತಿ ಹಂತದಲ್ಲೂ ಅವು ಅಗತ್ಯವಾಗಿರುತ್ತದೆ ಅವುಗಳಲ್ಲಿ ಒಂದು ಚರವನ್ನು ಬೇರ್ಪಡಿಸುವುದು ಇಲ್ಲಿ ಒಂದು ಅವಕಲನ ಸಮೀಕರಣವನ್ನು ಈ ರೂಪದಲ್ಲಿ ಬರೆಯಬಹುದು ನಾವು ಅನ್ನು ಹೊಂದಿದ್ದೇವೆ ಇಲ್ಲಿರುವ ಅಂಶವೆಂದರೆ ನಾವು y ನ ಉತ್ಪನ್ನವನ್ನು ಒಂದು ಬದಿಗೆ ಮತ್ತು ಇನ್ನೊಂದು ಬದಿಯಲ್ಲಿ x ನ ಉತ್ಪನ್ನವನ್ನು ಸಂಯೋಜಿಸಬಹುದಾದರೆ ಆ ಸಂದರ್ಭದಲ್ಲಿ ನಾವು ಈ ಸಮೀಕರಣವನ್ನು ಚರವನ್ನು ಬೇರ್ಪಡಿಸಬಹುದು ಎಂದು ಕರೆಯುತ್ತೇವೆ ಏಕೆಂದರೆ ಈಗ ನಾವು ಇದನ್ನು ಸುಲಭವಾಗಿ ಅನುಕಲಿಸಬಹುದು ಏಕೆಂದರೆ ಎಡಭಾಗದಲ್ಲಿ ಇರುವುದು y ನ ಉತ್ಪನ್ನ ಮತ್ತು ಬಲಭಾಗದಲ್ಲಿ ಇರುವುದು x ನ ಉತ್ಪನ್ನ ನಾವು ಅದನ್ನು ಅಂತಹ ರೂಪದಲ್ಲಿ ಇಡಲು ಸಾಧ್ಯವಾದರೆ ನಾವು ಈ ಸಮೀಕರಣಗಳನ್ನು ಸುಲಭವಾಗಿ ಸಂಯೋಜಿಸಬಹುದು ಮತ್ತು ಇರುವ ಅವಕಲನ ಸಮೀಕರಣದಲ್ಲಿ ಚರಗಳನ್ನು ಬೇರ್ಪಡಿಸಬಹುದು ಎಂದು ನಾವು ಹೇಳಬಹುದು ಮತ್ತು ನಾವು ಚರಗಳನ್ನು ಬೇರ್ಪಡಿಸಿದ ನಂತರ ಅಂತಹ ಅವಕಲನ ಸಮೀಕರಣದ ಪರಿಹಾರವು ಇದನ್ನು ಇಲ್ಲಿ ಸಂಯೋಜಿಸುವ ಮೂಲಕ ಅಥವಾ ನಾವು ಮೊದಲು ಈ ಸಮೀಕರಣವನ್ನು ಈ f 1 y ಮತ್ತು dy ಈ f 2 x ಮತ್ತು dx ಗೆ ಸಮನಾಗಿ ಬರೆಯಬಹುದು ಮತ್ತು ನಂತರ ನಾವು ಈ ಸಮೀಕರಣವನ್ನು ಈ ಸ್ಥಿರ ಏಕೀಕರಣದೊಂದಿಗೆ ಅನುಕಲಿಸಬಹುದು ಆದ್ದರಿಂದ ಇದು ಇಲ್ಲಿ ಸಮಾನವಾಗಿದೆ ಆದ್ದರಿಂದ ಈ ರೀತಿಯ ಒಂದು ಉದಾಹರಣೆಯನ್ನು ಇಲ್ಲಿ ನೀಡಲಾಗಿದೆ ಈ ಉತ್ಪನ್ನದ ಬಲಭಾಗವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಾವು e ಪವರ್ x ಅನ್ನು ಗಮನಿಸುತ್ತೇವೆ ಏಕೆಂದರೆ ನಾವು ಇದನ್ನು ಮೊದಲು ಇಲ್ಲಿಗುಣಿಸುಎಂದು ಬರೆಯಬಹುದು ಮತ್ತು ಈ ಪದವು ಈಗಾಗಲೇ ಬೇರ್ಪಡಿಸಬಹುದಾದ ರೂಪದಲ್ಲಿದೆ ಆದ್ದರಿಂದ ನಾವು ಈಗ ಏನು ಮಾಡುತ್ತೇವೆ ಹಾಗಾಗಿ ನಾವು ಸಾಮಾನ್ಯವೆಂದು ತೆಗೆದುಕೊಳ್ಳಬಹುದು ಮತ್ತು ಅದು ಸಮೀಕರಣದ ಇನ್ನೊಂದು ಬದಿಗೆ ಹೋಗಬಹುದು ಮತ್ತು ಈ ಒಂದು ಕಡೆ ಅದು ಆಗಿ ಉಳಿಯುತ್ತದೆ ಆದ್ದರಿಂದ ಈ ಸಮೀಕರಣವು ಚರ ಬೇರ್ಪಡಿಸಬಹುದಾದದು ಅದನ್ನು ನಾವು ಸುಲಭವಾಗಿ ಮಾಡಬಹುದು ಮತ್ತು ನಂತರ ನಾವು ಅದನ್ನು ಅನುಕಲಿಸಬಹುದು ಇಲ್ಲಿ ನಾವು ಇದನ್ನು ಪುನಃ ಬರೆಯಬಹುದು ನಾವು ಈ ಸಮೀಕರಣಕ್ಕೆ ಅನ್ನು ಗುಣಿಸುತ್ತೇವೆ ಮತ್ತು ಸ್ವಯಂಚಾಲಿತವಾಗಿ ಬಲಭಾಗವು ಈಗ ಆಗುತ್ತದೆ ಆದ್ದರಿಂದ ಇದು y ನಿಂದ ಮುಕ್ತವಾಗಿದೆ ಈ ಭಾಗ ಎಲ್ಲವೂ y ನ ಉತ್ಪನ್ನ ಮತ್ತು ಬಲಭಾಗದಲ್ಲಿ ನಾವು x ನ ಉತ್ಪನ್ನವನ್ನು ಹೊಂದಿದ್ದೇವೆ ಈಗ ನಾವು ಈ ಸಮೀಕರಣವನ್ನು ಸುಲಭವಾಗಿ ಸಂಯೋಜಿಸಬಹುದು ಮತ್ತು ಸಂಯೋಜಿಸುವ ಮೂಲಕ ನಾವು ಪಡೆಯುತ್ತೇವೆ ಈ ಅವ್ಯಕ್ತಫಲನ ರೂಪದಲ್ಲಿ ನೀಡಲಾದ ಪರಿಹಾರ ಇದು ಆದ್ದರಿಂದ ಚರವನ್ನು ಬೇರ್ಪಡಿಸುವ ಮೂಲಕ ಕೊಟ್ಟಿರುವ ಅವಕಲನ ಸಮೀಕರಣದ ಅವ್ಯಕ್ತಫಲನ ಪರಿಹಾರ ಇದು ಹಾಗಾಗಿ ಸಂಯೋಜಿಸಲು ಮತ್ತು ಪರಿಹಾರವನ್ನು ಕಂಡುಹಿಡಿಯಲು ಸುಲಭವಾಯಿತು ಅವಕಲನ ಸಮೀಕರಣಗಳನ್ನು ಪರಿಹರಿಸಲು ನಾವು ಬಳಸುವ ಮೂಲಭೂತ ತಂತ್ರಗಳಲ್ಲಿ ಇದು ಒಂದು ಇನ್ನೊಂದು ಚರಗಳ ವಿಭಜನೆಗೆ ಸಮೀಕರಣವನ್ನು ಕಡಿಮೆ ಮಾಡಬಹುದು ಅಂದರೆ ಕೊಟ್ಟಿರುವ ಸಮೀಕರಣದಲ್ಲಿ ಈ ಚರಗಳಿಗೆ ಸಂಬಂಧಿಸಿದಂತೆ ಅದನ್ನು ಬೇರ್ಪಡಿಸಲಾಗುವುದಿಲ್ಲ ಆದರೆ ಇದನ್ನು ಕೆಲವು ಬದಲಿ ರೂಪದಿಂದ ಆದೇಶಿಸಿಬಹುದು ಮತ್ತು ನಂತರ ನಾವು ಬೇರ್ಪಡಿಸಬಹುದಾದ ಸಮೀಕರಣಗಳಿಗಾಗಿ ಮಾಡಿದ ಪ್ರಕ್ರಿಯೆಯನ್ನು ಮತ್ತೆ ಪುನರಾವರ್ತಿಸಬಹುದು ಉದಾಹರಣೆಗೆ ನಾವು ಎಂದು ಪರಿಗಣಿಸಿದರೆ ಇಲ್ಲಿ ಇರುವ ಉತ್ಪನ್ನ ax ಕೂಡಿಸು by ಕೂಡಿಸು c ಅಥವಾ ಇದರ ರೂಪವು ಕೇವಲ ax ಕೂಡಿಸು by ಆಗಿದ್ದರೆ ಈ ರೀತಿಯ ಸಮೀಕರಣವು ಬೇರ್ಪಡಿಸಬಹುದಾದ ರೂಪದಲ್ಲಿ ಇರದೆ ಇರಬಹುದು ಆದರೆ ನಾವು ಇಲ್ಲಿ ಆದೇಶವನ್ನು ಮಾಡಿದರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಎಂಬ ಆದೇಶವನ್ನು ಮತ್ತು ಈ ಎಕ್ಸ್ಪ್ರೆಶನ್ಗೆ ನಾವು ಹೊಸ ಚರವನ್ನು ನೀಡುತ್ತೇವೆ ಅಥವಾ ಸಮೀಕರಣವು ಈ ರೀತಿ ಇದ್ದಾಗ ನಾವು ಎಂಬ ಆದೇಶವನ್ನು ನೀಡಬಹುದು

v ಯ ಪರಿಭಾಷೆಯಲ್ಲಿ ಪರಿಹಾರವನ್ನು ಪಡೆದ ನಂತರ ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಸ್ಥಿತಿಗೆ ಅನುಗುಣವಾಗಿ ಈ ಎಂದು ನಾವು ಮತ್ತೆ ಆದೇಶಿಸಬಹುದು ಆದ್ದರಿಂದ ನಾವು y ಯ ದೃಷ್ಟಿಯಿಂದ ಅಂತಿಮ ಪರಿಹಾರವನ್ನು ಮತ್ತೆ ಬರೆಯಬಹುದು ಈಗ ನಾವು ಈ ರೀತಿಯ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಈ ರೂಪದಲ್ಲಿ ನೀಡಲಾದ ಈ ಸಮೀಕರಣವನ್ನು ಬೇರ್ಪಡಿಸಲಾಗುವುದಿಲ್ಲ ಏಕೆಂದರೆ ನಾವು ಈ ಎಲ್ಲ x ಅನ್ನು ಒಂದು ಬದಿಗೆ ಮತ್ತು y ಅನ್ನು ಇನ್ನೊಂದು ಬದಿಗೆ ತರಲು ಸಾಧ್ಯವಿಲ್ಲ ಆದ್ದರಿಂದ ಸ್ವಲ್ಪ ಮೊದಲು ವಿವರಿಸಿದ ಕಲ್ಪನೆಯನ್ನು ನಾವು ಬಳಸಬೇಕಾಗಿದೆ ಅಂದರೆ ಈ ಇಲ್ಲಿ ನಾವು ಈಗ ಈ ಅನ್ನು ಪಡೆಯಬಹುದು ಇದು dv ವಿಭಜಿಸು dx ಮತ್ತು ನಂತರ ಈ ನಾವು ಈ ಬದಲಾವಣೆಯನ್ನು y ನಿಂದ v ಗೆ ಸಾಕಷ್ಟು ಹೊಂದಿದ್ದೇವೆ ಅದನ್ನು ನಾವು ನಿರ್ದಿಷ್ಟ ಸಮೀಕರಣದಲ್ಲಿ ಆದೇಶಿಸಬಹುದು ಈಗ ಕೊಟ್ಟಿರುವ ಸಮೀಕರಣವನ್ನುಈ ರೀತಿಯಾಗಿ ಪರಿಗಣಿಸಬಹುದು ಈಗ ಈ ಸಮೀಕರಣವು ಬೇರ್ಪಡಿಸಬಹುದಾದ ರೂಪದಲ್ಲಿದೆ ಮತ್ತು ನಾವು ಇದನ್ನು ಸುಲಭವಾಗಿ ಸಂಯೋಜಿಸಬಹುದು ನಾವು ಇದನ್ನು ಮಾಡುವ ಮೊದಲು ಈ ಪದವನ್ನು ಸರಳೀಕರಿಸೋಣ ಆದ್ದರಿಂದ ಇದು 1cos cos v cos cos v ನಾವು ಇದನ್ನು ಮಾಡಿದ್ದೇವೆ ಏಕೆಂದರೆ ಈಗ ಅನುಕಲನವು ಸುಲಭವಾಗುತ್ತದೆ ಈ ಎಲ್ಲಾ ನಿಯಮಗಳು ಎಡಭಾಗಕ್ಕೆ ಹೋಗುತ್ತವೆ ಮತ್ತು ಅವಕಲನ ಬಲಭಾಗಕ್ಕೆ ಹೋಗುತ್ತದೆ ಮತ್ತು ನಂತರ ನಾವು ಅದನ್ನು ಅನುಕಲಿಸುತ್ತೇವೆ ನಾನು ಎಡಭಾಗದಲ್ಲಿ ಏನನ್ನು ಪಡೆಯಲಿದ್ದೇನೆ ಆದ್ದರಿಂದ ಇದು ಕ್ರಮವನ್ನು ಹಿಮ್ಮುಖಗೊಳಿಸುತ್ತದೆ ನಂತರ ನಮಗೆ ಸಿಗುತ್ತದೆ ನಾವು ಎಡಭಾಗಕ್ಕೆ ಹೋದಾಗ ಇದು ಆಗುತ್ತದೆ ನಾವು ಇಲ್ಲಿ ಪಡೆದದ್ದು ಇದೇ ಆದ್ದರಿಂದ 1 ಏಕೆಂದರೆ ಅಂದರೆ ಆದೇಶಿಸಿದಾಗ ಇಲ್ಲಿ ಕೊಟ್ಟಿರುವ ಸಮೀಕರಣವು ಬೇರ್ಪಡಿಸಲಾಗುವ ರೂಪದಲ್ಲಿರಲಿಲ್ಲ ಆದರೆ ಇಲ್ಲಿ ಈ ಆದೇಶವನ್ನು ಮಾಡುವ ಮೂಲಕ x ಕೊಡಿಸು y ಇದು v ಗೆ ಸಮಾನವಾಗಿರುತ್ತದೆ ನಂತರ ಈಗ v ಅಲ್ಲಿ ಬರೆಯಲ್ಪಟ್ಟ ಹೊಸ ಸಮೀಕರಣವನ್ನು ಇಲ್ಲಿ ಬರೆಯಲಾಗಿದೆ ಇದು ಬೇರ್ಪಡಿಸಬಹುದಾದ ರೂಪದಲ್ಲಿದೆ ಮತ್ತು ಆದ್ದರಿಂದ ನಾವು ಇದನ್ನು ಸುಲಭವಾಗಿ ಸಂಯೋಜಿಸಬಹುದು ಮತ್ತು ಈ ಅವ್ಯಕ್ತಫಲನ ಪರಿಹಾರವನ್ನು ನಾವು ಪಡೆದುಕೊಂಡಿದ್ದೇವೆ ಆದ್ದರಿಂದ ನಾವು ಈಗ ಮತ್ತೊಂದು ರೀತಿಯ ಸಮೀಕರಣವನ್ನು ಪರಿಗಣಿಸುತ್ತೇವೆ ಇವುಗಳನ್ನು ಸಮಜಾತೀಯ ಸಮೀಕರಣಗಳು ಎಂದು ಕರೆಯಲಾಗುತ್ತದೆ ಪ್ರಥಮ ದರ್ಜೆ ಮತ್ತು ಪ್ರಥಮ ಪ್ರಮಾಣ ಅವಕಲನ ಸಮೀಕರಣವು ರೂಪದಲ್ಲಿದ್ದರೆ ಅಥವಾ ಅದನ್ನು ಆ ರೂಪದಲ್ಲಿ ಇಡಬಹುದಾದರೆ ಅದನ್ನು ನಾವು ಸಮಜಾತಿಯ ಎಂದು ಕರೆಯಬಹುದು ನಾವು ಬಲಭಾಗದಲ್ಲಿರುವ ಪ್ರತಿಯೊಂದು ಉತ್ಪನ್ನವನ್ನು ರೂಪದಲ್ಲಿ ತರಲು ಸಾಧ್ಯವಾದರೆ ನಾವು ಇದನ್ನು ಸಮಜಾತೀಯ ಅವಕಲನ ಸಮೀಕರಣ ಎಂದು ಕರೆಯುತ್ತೇವೆ ಈ ಸಮಜಾತೀಯ ಸಮೀಕರಣವನ್ನು ಪರಿಹರಿಸಲು ನಾವು ಬಳಸಬಹುದಾದ ಪರಿಹಾರ ತಂತ್ರವನ್ನು ಈಗ ನಾವು ಹೊಂದಿದ್ದೇವೆ ಇಲ್ಲಿರುವ ಉಪಾಯ ಎಂದರೆ ನಾವು ಈ ಅನ್ನು ಹೊಸ ಚರವಾಗಿ ತೆಗೆದುಕೊಳ್ಳುತ್ತೇವೆ ಇಲ್ಲಿ ನಾವು ಈ v ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಂತರ ನಾವು ಈ ಪದದಿಂದ dy ಬಾಗಿಸು dx ಅನ್ನು ಪಡೆಯಬಹುದು ಆದ್ದರಿಂದ ನಾವು ಮೂಲತಃ ಹೊಂದಿರುವ ಸಂಬಂಧ ತದನಂತರ ಈ ಸಂಬಂಧವನ್ನು ಹೊಂದಿರುವ ನಾವು ಈಗ ಈ ರೂಪದಲ್ಲಿ ನೀಡಲಾದ ನಮ್ಮ ಸಮೀಕರಣವನ್ನು ಆಗಿ ಪರಿವರ್ತಿಸಬಹುದು ಇದು ಈಗ ಆಗುತ್ತದೆ ಇಲ್ಲಿ ಏಕೆಂದರೆ ಅನ್ನು ನಾವು ಇಲ್ಲಿ v ಎಂದು ಊಹಿಸಿದ್ದೇವೆ ಇದು ಹೊಸ ಸಮೀಕರಣವಾಗಿದ್ದು ಅದು ಮತ್ತೆ ಬೇರ್ಪಡಿಸಬಹುದಾದ ರೂಪದಲ್ಲಿದೆ ಏಕೆಂದರೆ ಈ v ಅನ್ನು ಬಲಭಾಗಕ್ಕೆ ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಹೊಂದಿರುವುದು ಈ ಉದಾಹರಣೆಯನ್ನು ನೋಡೋಣ ಇದು ಈ ಸಮಜಾತೀಯ ಅವಕಲನ ಸಮೀಕರಣವಾಗಿದೆ ನಾವು ಈ ಸಮೀಕರಣವನ್ನು ಪುನಃ ಬರೆದರೆ ಆದೇಶಿಸಿದಾಗ ಈಗ ಈ ಸಮೀಕರಣದಲ್ಲಿ ನಾವು ಈ v ಅನ್ನು ಬಲಭಾಗಕ್ಕೆ ತೆಗೆದುಕೊಳ್ಳಬಹುದು ಮತ್ತು ಈ v ಮತ್ತು x ಗೆ ಸಂಬಂಧಿಸಿದಂತೆ ಸಮೀಕರಣವನ್ನು ಬೇರ್ಪಡಿಸಬಹುದು ಇದನ್ನು ಬಲಭಾಗಕ್ಕೆ ತೆಗೆದುಕೊಳ್ಳುವಾಗ v ಅನ್ನು ಬಲಭಾಗದಿಂದ ಕಳೆಯುವಾಗ ನಾವು ಅನ್ನು ಪಡೆಯುತ್ತೇವೆ ಈಗ ಈ ಸಮೀಕರಣವು ಬೇರ್ಪಡಿಸಬಹುದಾದ ರೂಪದಲ್ಲಿದೆ ನಾವು ಈ ಪದವನ್ನು ಎಡಭಾಗಕ್ಕೆ ಮತ್ತು dx ಬಾಗಿಸು x ಅನ್ನು ಬಲಭಾಗಕ್ಕೆ ತೆಗೆದುಕೊಳ್ಳಬಹುದು ಮತ್ತು ನಂತರ ನಾವು ಸುಲಭವಾಗಿ ಇದನ್ನು ಅನುಕಲನ ಮಾಡಬಹುದು ಆದ್ದರಿಂದ ನಾವು ಮಾಡಿರುವುದು ಈಗ ಇದು ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರವಾಗಿ ನಾವು y ಮತ್ತು x ಅನ್ನು ಅವ್ಯಕ್ತಫಲನ ರೂಪದಲ್ಲಿ ನೀಡಿದ್ದೇವೆ ಈಗ ಈ ಉಪನ್ಯಾಸದ ಕೊನೆಯ ಅಂಶ ಸಮಜಾತೀಯ ಸ್ವರೂಪಕ್ಕೆ ಬದಲಾಯಿಸಬಹುದಾದ ಸಮೀಕರಣಗಳು ಮತ್ತೆ ಕೊಟ್ಟಿರುವ ಸಮೀಕರಣವು ನೇರವಾಗಿ ಸಮಜಾತೀಯ ರೂಪದಲ್ಲಿರದೆ ಇರಬಹುದು ಆದರೆ ಕೆಲವು ಆದೇಶಗಳನ್ನು ಮಾಡುವ ಮೂಲಕ ನಾವು ಅದನ್ನು ಸಮಜಾತಿಯ ರೂಪಕ್ಕೆ ಇಳಿಸಬಹುದು ಮತ್ತು ಇದು ನಿಖರವಾಗಿ ನಾವು ಮಾತನಾಡುತ್ತಿರುವ ಸಮೀಕರಣ ಇದು ಈ ಸ್ಥಿರಾಂಕದ ಹೊಸ ಹೆಸರು ಇದು ಸ್ವಾಭಾವಿಕವಾಗಿ ನಿಷ್ಪನ್ನವಲ್ಲ ಇದು ಮತ್ತೊಂದು ಸ್ಥಿರಾಂಕವಾಗಿರುತ್ತದೆ ಎಲ್ಲಿ ಆ ಸಂದರ್ಭದಲ್ಲಿ ಆದೇಶದ ಮೂಲಕ ನಾವು ಅದನ್ನು ಬೇರ್ಪಡಿಸಬಹುದಾದ ರೂಪಕ್ಕೆ ತಗ್ಗಿಸಬಹುದು ಮತ್ತು ನಂತರ ನಾವು ಬೇರ್ಪಡಿಸಿದ ಸ್ವರೂಪಕ್ಕೆ ತಗ್ಗಿಸಬಹುದಾದ೦ತಹ ಸಮೀಕರಣಗಳನ್ನು ಪರಿಹರಿಸುವಂತೆ ಇದನ್ನು ಪರಿಹರಿಸಬಹುದು ಆದರೆ ಇಲ್ಲಿ ಈ ಸ್ಥಿತಿಯನ್ನು ನೀಡಲಾಗಿದೆ ಅಂದರೆ ನಾವು ಇಲ್ಲಿ ಸ್ವಲ್ಪ ಹೆಚ್ಚು ಮಾಡಬೇಕು ನಾವು ಏನು ಮಾಡುತ್ತೇವೆ ಅನ್ನು ಹೊಸ ಚರವಾಗಿ ನಾವು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಇಲ್ಲಿ ದೊಡ್ಡ X ಮತ್ತು ಈ ದೊಡ್ಡ Y ಈಗ ನಾವು ನಮ್ಮ ಸ್ವತಂತ್ರ ಚರ x ಅನ್ನು X h ಎಂದು ಬದಲಾಯಿಸುತ್ತಿದ್ದೇವೆ ಮತ್ತು ಈ ಅವಲಂಬಿತ ಚರ y ಅನ್ನು Y k ಎಂದೂ ಬದಲಾಯಿಸುತ್ತೇವೆ ಈಗ ಈ ಆದೇಶಗಳನ್ನು ಹೊಂದುವ ಮೂಲಕ ಈ h ಮತ್ತು k ಸ್ಥಿರಾಂಕಗಳಾಗಿರುತ್ತವೆ ಮತ್ತು ಈ ಸಮೀಕರಣವು ಸಮಜಾತೀಯ ಆಗುವಂತಹ ಸ್ಥಿರಾಂಕಗಳನ್ನು ನಾವು ಆರಿಸಬೇಕಾಗುತ್ತದೆ ಏಕೆಂದರೆ ಪ್ರಸ್ತುತ ಈ ಸಮೀಕರಣವು ಸಮಜಾತೀಯವಾಗಿಲ್ಲ ಏಕೆಂದರೆ ಇಲ್ಲಿ ಈ ಸ್ಥಿರಾಂಕಗಳಿವೆ ಈ ಸಮೀಕರಣಕ್ಕೆ ನಾವು ಈಗ ಈ h ಮತ್ತು k ಅನ್ನು ಆರಿಸಿಕೊಳ್ಳುತ್ತೇವೆ ಇದರಿಂದಾಗಿ ಈ ಸಮೀಕರಣವು ಸಮಜಾತೀಯವಾಗುತ್ತದೆ ಈಗ ನಾವು ಇದನ್ನು ಮೊದಲು ಇಲ್ಲಿ ಬದಲಿಸಿದರೆ ಏನಾಗುತ್ತದೆ ಎಂದು ನೋಡೋಣ ಈಗ ಈ ಸಂಬಂಧವಿದೆ ⟹ dYaXbYahbkc dX aXbYahbkc ಇಲ್ಲಿ ಹೊಸ ಎಕ್ಸ್ಪ್ರೆಶನ್ ಮತ್ತೆ x ಮತ್ತು y ಪರಿಭಾಷೆಯಲ್ಲಿರುತ್ತದೆ ಆದರೆ ನಾವು ಇದನ್ನು ಸಹ ಇಲ್ಲಿ ಹೊಂದಿದ್ದೇವೆ ಮತ್ತು ಇಲ್ಲಿ ಈಗ ವಿಚಾರ ಎಂದರೆ ನಾವು ಇದನ್ನು ಇಲ್ಲಿ ಹೊಂದಿಸುತ್ತೇವೆ ನಾವು h ಮತ್ತು k ಅನ್ನು ಆರಿಸಬೇಕಾದ ಕಾರಣ ನಾವು ಹೊಂದಿಸುತ್ತೇವೆ ನಾವು ಇದನ್ನು ಆರಿಸುತ್ತೇವೆ ಇದರಿಂದ ಇದು 0 ಆಗುತ್ತದೆ ಮತ್ತು ಇದು 0 ಆಗುತ್ತದೆ ನಾವು ಆಯ್ಕೆ ಮಾಡಿದ h ಮತ್ತು k ಈ ಎರಡು ಎಕ್ಸ್ಪ್ರೆಶನ್ಗಳು ಕಣ್ಮರೆಯಾಗುತ್ತವೆ ಇಲ್ಲಿ ನಮ್ಮ ಸಮೀಕರಣವು ಸಮಜಾತೀಯ ಸಮೀಕರಣವಾಗಿ ಪರಿಣಮಿಸುತ್ತದೆ ಮತ್ತು ಅದು ಇಲ್ಲಿ ಗುರಿಯಾಗಿದೆ ಈ ಎರಡು ಪದಗಳನ್ನು 0 ಗೆ ಸಮನಾಗಿ ಹೊಂದಿಸುವ ಮೂಲಕ ಈಗ ಏನಾಗಬಹುದು ಅಂತಹ h ಮತ್ತು k ಅನ್ನು ಕಂಡುಹಿಡಿಯಲು ಯಾವಾಗಲೂ ಸಾಧ್ಯವಿದೆ ಏಕೆಂದರೆ ಈ ಸಮೀಕರಣಗಳನ್ನು ಯಾವಾಗಲೂ ಪರಿಹರಿಸಬಹುದು ಈ a ನ ನಿರ್ಣಾಯಕ ಮತ್ತು ಈ ಗುಣಾಂಕದ ಮ್ಯಾಟ್ರಿಕ್ಸ್ ಅನ್ನು ನಾವು ಇಲ್ಲಿ ನೋಡಿದರೆ ಈ h ಮತ್ತು k ಗಾಗಿ ಒಂದು b ಮತ್ತು ತಿಳಿದಿಲ್ಲ ಇದು ಶೂನ್ಯವಲ್ಲದ ನಿರ್ಣಾಯಕವಾಗಿದೆ ಆ ಸ್ಥಿತಿಯನ್ನು ಈಗಾಗಲೇ ಸಮೀಕರಣದಲ್ಲಿ ನೀಡಲಾಗಿದೆ ಅಂದರೆ ನಾವು ಯಾವಾಗಲೂ ಈ ಸಮೀಕರಣವನ್ನು ಪರಿಹರಿಸಬಹುದು ಇವುಗಳು ಪರಿಹರಿಸಬಹುದಾದ ಸಮೀಕರಣ ಮತ್ತು ನಿಜಕ್ಕೂ ವಿಶಿಷ್ಟ ಪರಿಹಾರವನ್ನು ಪಡೆಯುತ್ತವೆ ಇಲ್ಲಿ ನಾವು ಈಗ h ಮತ್ತು k ನ ಮೌಲ್ಯಗಳನ್ನು ಪಡೆಯುತ್ತೇವೆ ಅಂದರೆ ಈ ಪದಗಳು ಕಣ್ಮರೆಯಾಗುತ್ತವೆ ಮತ್ತು ನಂತರ ನಾವು ಈ ಸಂಬಂಧಗಳನ್ನು ಹೊಂದಿದ್ದೇವೆ ಇವುಗಳನ್ನು ನಾವು ಮೊದಲೇ ಆದೇಶಿಸಿದ್ದೇವೆ ಆದ್ದರಿಂದ ನಮ್ಮ ಸಮೀಕರಣವು ಈಗ ಪರಿವರ್ತನೆಗೊಳ್ಳುತ್ತದೆ ಮತ್ತು ಈ ಸಮೀಕರಣವು ಸಮಜಾತೀಯ ಸಮೀಕರಣವಾಗಿದ್ದು ಈ Y ಯ ಮೇಲೆ X ರೂಪದಲ್ಲಿ ನಾವು ಬರೆಯಬಹುದು ಸಮಜಾತೀಯ X ಮತ್ತು Y ನಲ್ಲಿ ಇದನ್ನು ನಾವು ಮೊದಲು ಚರ್ಚಿಸಿದ ತಂತ್ರವನ್ನು ಬಳಸಿಕೊಂಡು ಪರಿಹರಿಸಬಹುದು ಈಗ ನಾವು ಈ ಉಪನ್ಯಾಸದ ಕೊನೆಯ ಉದಾಹರಣೆಯನ್ನು ನೋಡೋಣ ಇಲ್ಲಿ ಎಂದು ಊಹಿಸಿದ್ದೇವೆ ನಾವು ಮೊದಲು ಚರ್ಚಿಸಿದಂತೆ ಇದನ್ನು ಸಮೀಕರಣದಲ್ಲಿ ಆದೇಶಿಸಬೇಕು

ಇದನ್ನೇ ನಾವು ಇಂದು ಕಲಿತಿದ್ದು ಚರಗಳನ್ನು ಬೇರ್ಪಡಿಸುವುದು ಇದು ಒಂದು ರೀತಿಯ ವಿಮರ್ಶೆಯಾಗಿದೆ ಏಕೆಂದರೆ ನಿಮ್ಮಲ್ಲಿ ಅನೇಕರಿಗೆ ಈ ಎಲ್ಲಾ ತಂತ್ರಗಳ ಬಗ್ಗೆ ಈಗಾಗಲೇ ತಿಳಿದಿದೆ ಮತ್ತು ಚರಗಳನ್ನು ಬೇರ್ಪಡಿಸಲು ಸಮೀಕರಣವನ್ನು ಇಳಿಸುವುದರ ಬಗ್ಗೆ ನಾವು ಚರ್ಚಿಸಿದ್ದೇವೆ ನಾವು ಸಮಜಾತೀಯ ಸಮೀಕರಣ ಮತ್ತು ಸಮಜಾತೀಯ ಸ್ವರೂಪಕ್ಕೆ ಇಳಿಸಬಲ್ಲ ಸಮೀಕರಣವನ್ನು ಚರ್ಚಿಸಿದ್ದೇವೆ ಇವುಗಳು ನಾವು ಬಳಸಿದ ಉಲ್ಲೇಖಗಳು ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು